ಲೋಡ್ ಫ್ಲೋ ಅಧ್ಯಯನ ಮುಂದುವರಿದ ಭಾಗ ನೀವು ಈ∆P20 ∆P30ಮೌಲ್ಯಗಳು ಮತ್ತು∆Q20 ∆Q30 ಮೌಲ್ಯಗಳನ್ನು ಪಡೆದ ನಂತರ ನಮಗೆ ದೊರೆಯುವ ಸಮೀಕರಣದಲ್ಲಿ ∆Pಯು J1∆δ ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದರರ್ಥ ಈ ∆P20 ∆P30 ಜಾಕೋಬಿಯನ್ ಇದನ್ನು J1 ಮ್ಯಾಟ್ರಿಕ್ಸ್ ಎಂದು ಲೆಕ್ಕ ಹಾಕಬಹುದು ಮತ್ತು ∆20 ∆30 ಇವುಗಳು Pi30 ಆಗಿದ್ದು ಅಂದರೆ ಆರಂಭದಲ್ಲಿ p 0 ಎಂದು ಹೇಳಬಹುದು ಇದನ್ನು ಮೊದಲ ಪುನರಾವರ್ತನೆ ಎಂದುಕೊಳ್ಳಬಹುದು ನಂತರ ∆20 ಡೆಲ್ಟಾವು 0 ಗೆ ಸಮವಾಗಿದ್ದು ಈ ಮ್ಯಾಟ್ರಿಕ್ಸ್ಗೆ ವಿಲೋಮವಾಗಿರುತ್ತದೆ ಆದ್ದರಿಂದ 52 98 ಈ ಒಂದು 31 98 63 ಪಾಯಿಂಟ್ ವಿಲೋಮವಾಗಿದ್ದರೆಅದು 2 056 ಮತ್ತು 0 946 ಆಗಿರುವುದು ಏಕೆಂದರೆ ಗೆ 0 ಹಾಕಿದಾಗ ∆P20 ಎಂದಾದರೆ 2 056 ಮತ್ತು ∆P30 ನ್ನು 0 946 ಹೀಗೆ ಲೆಕ್ಕಾಚಾರ ಮಾಡಬಹುದು ಆದ್ದರಿಂದ∆0ಯು 0 08687 ರೇಡಿಯನ್ ಆಗಿದೆ ಅದು 3 936ಡಿಗ್ರಿ ಮತ್ತು ∆Q30 0 0495 ರೇಡಿಯನ್ 2 837ಡಿಗ್ರಿಗಳಿಗೆ ಸಮಾನವಾಗಿರುತ್ತದೆ ಒಂದು ವಿಷಯವನ್ನು ನಾನು ನಿಮಗೆ ಹೇಳುತ್ತೇನೆ ಜಾಕೋಬಿಯನ್ ಮ್ಯಾಟ್ರಿಕ್ಸ್ನಲ್ಲಿ ಮೂಲತಃ ಇಲ್ಲಿ ಎಲ್ಲವನ್ನು ವಿಲೋಮವಾಗಿ ತೆಗೆದುಕೊಳ್ಳುತ್ತಿದ್ದೇವೆ ಆದರೆ ಒಂದು ಸಣ್ಣ ಸಿಸ್ಟಮ್ 2 ರಿಂದ 2 ಅಥವಾ 3 ರಿಂದ 3 ಇವುಗಳು ಸಣ್ಣ ವ್ಯವಸ್ಥೆಯಲ್ಲಿ ಇದ್ದರೆ ಮಾತ್ರ ಆದರೆ ಜಾಕೋಬಿಯನ್ ಮ್ಯಾಟ್ರಿಕ್ಸ್ ದೊಡ್ಡದಾಗಿದ್ದರೆ ಅಂದರೆ ಸಿಸ್ಟಮ್ ನಲ್ಲಿ 100 ಬಸ್ 200 ಬಸ್ ಸಮಸ್ಯೆ ಇದ್ದಾಗ ಆ ಸಮಯದಲ್ಲಿ ವಿಲೋಮವಾಗಿ ಕಂಡುಹಿಡಿಯಲು ಪ್ರಯತ್ನಿಸಿದರೆ ಅದು ದೋಷವನ್ನು ನೀಡುತ್ತದೆ ಬೇರೆ ಬೇರೆ ವಿಧಾನಗಳಿಂದ ಈ ಸಮೀಕರಣಗಳನ್ನು ಪರಿಹರಿಸಬಹುದು ಮ್ಯಾಟ್ರಿಕ್ಸ್ ಗಾತ್ರವು ದೊಡ್ಡದಾಗಿದ್ದರೆ ಆಗ ವ್ಯಾಪ್ತಿಯನ್ನು ಮೀರಿರುವುದು ಏಕೆಂದರೆ ಈ ಸಮಯದೊಳಗೆ ಅದನ್ನು ವಿಶೇಷವಾಗಿ ತೋರಿಸಲು ಸಾಧ್ಯವಿಲ್ಲ ಆದರೆ ಇಲ್ಲಿ ಇದನ್ನು ಸಣ್ಣ ಉದಾಹರಣೆಯಾಗಿ ತೆಗೆದುಕೊಳ್ಳಲಾಗಿದೆ ಇದನ್ನು ಪರಿಹರಿಸಲು ವಿಭಿನ್ನ ವಿಧಾನಗಳಿವೆ ಏಕೆಂದರೆ ಮೂಲತಃ ಇದು ರೇಖೀಯ ಸಮೀಕರಣವಾಗಿದೆ ಇದು ರೇಖೀಯ ಸಮೀಕರಣ ಅಲ್ಲವೇ ಇದು ರೇಖೀಯ ಸಮೀಕರಣವಾಗಿದೆ ಆದರೆ ನೀವು ವಿಲೋಮ ಮತ್ತು ದೊಡ್ಡ ಸಿಸ್ಟಮ್'ಗೆ ವಿಲೋಮಗೊಳಿಸಲು ಪ್ರಯತ್ನಿಸಿದರೆ ಮತ್ತು ಜಾಕೋಬಿಯನ್ ಗಾತ್ರವು ದೊಡ್ಡದಾಗಿದ್ದರೂ ನೀವು ಫಲಿತಾಂಶವನ್ನು ಸರಿಯಾಗಿ ಪಡೆಯಬಹುದು ಆದ್ದರಿಂದ ಇದು ಸರಿಯಾದ ಫಲಿತಾಂಶ ಹಾಗಾಗಿ ಸಮಸ್ಯೆಗಳನ್ನು ಪರಿಹರಿಸಲು ವಿಭಿನ್ನ ತಂತ್ರಗಳಿವೆ ಇದರಲ್ಲಿ ಒಂದು ಸರಳ ವಿಧಾನವೆಂದರೆ ರೇಖೀಯವನ್ನು ಪರಿಹರಿಸುವುದು ಅಂದರೆ ಸಬ್ಸ್ಟಿಟ್ಯೂಟ್ ಮಾಡುವುದು ಆದರೆ ಕೆಲವು ಇತರ ಪರಿಣಾಮಕಾರಿ ತಂತ್ರಗಳು ಇವೆ ಆದ್ದರಿಂದ∆20 ∆30 ಸಿಕ್ಕಿದೆ ಆದ್ದರಿಂದ ಈ 2 ∆2 ಮತ್ತು ಅದೇ ರೀತಿ ∆Q ವು J4 ∆V ಪರಿಮಾಣಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಇದರರ್ಥ∆Q20 ∆Q30 ಎಂಬುದು J4 ಮ್ಯಾಟ್ರಿಕ್ಸ್ ನಂತರ ∆V20 ∆V30ಆಗಿದೆ ಆದ್ದರಿಂದ ∆Q20 ∆Q30 ಅನ್ನು ನೀವು ಲೆಕ್ಕ ಹಾಕಿದ್ದೀರಿ ಆದ್ದರಿಂದ ∆V20 ∆V30 ಇದು ಮ್ಯಾಟ್ರಿಕ್ಸ್ ವಿಲೋಮ ಇದನ್ನು ಪವರ್ ಮೈನಸ್ 1 ಗೆ ಇರಿಸಿದ್ದೇನೆ ಮತ್ತು ನಾವು ಈ ಮ್ಯಾಟ್ರಿಕ್ಸ್ ಅನ್ನು ಪವರ್ ಮೈನಸ್ 1 ಗೆ ಹಾಕಿದ್ದೇವೆ ಇದು ವಿಲೋಮವಾಗಿದ್ದು ಇದರರ್ಥ ∆Q20 ವು 0 102 ಮತ್ತು ∆Q30 ವು 1 051 ಅನ್ನು ಆ∆V20 ನೊಂದಿಗೆ ಲೆಕ್ಕ ಹಾಕಿದ್ದೇವೆ ನಮಗೆ 0 0132332 ಮತ್ತು ∆V30 ಯು 0 0244 ಸಿಕ್ಕಿತು ಆದ್ದರಿಂದ 2 ಅದು2 ∆2 ಆದ್ದರಿಂದ ಆರಂಭಿಕ ಮೌಲ್ಯ 2 0 3 936 ಆದ್ದರಿಂದ 3 936 ಡಿಗ್ರಿ ಆಗಿದೆ 2 2∆2 33∆3 V2 V2∆V2 ಆದ್ದರಿಂದ 33∆3 ಆದ್ದರಿಂದ 2 837 ಡಿಗ್ರಿಗೆ ಸಮಾನವಾಗಿರುತ್ತದೆ 0 2 837 ಡಿಗ್ರಿ 3 ಸಮಾನವಾಗಿರುತ್ತದೆ 2 837 ಡಿಗ್ರಿ ಅದೇ ರೀತಿ ವೋಲ್ಟೇಜ್ V2 ಸಹಜವಾಗಿ V2∆V2 ಅಂದರೆ 1 0 0 01332 ಮತ್ತುV3V3∆V3 ಅದು 1 0 0 0244 ಅಂದರೆ 1 0244 ಆಗಿರುವುದು ಆದ್ದರಿಂದ ಮೊದಲ ಪುನರಾವರ್ತನೆಯ ನಂತರ ನಮಗೆ 2ವು 3 936 ಡಿಗ್ರಿ ಮತ್ತು ಮ್ಯಾಗ್ನಿಟ್ಯೂಡ್ ವೋಲ್ಟೇಜ್ 1 01332 ಮತ್ತು 3 ನಮಗೆ 2 837 ಡಿಗ್ರಿ ಮತ್ತು V3 1 0244 ಆಗಿದೆ ಇದು ಮೊದಲ ಪುನರಾವರ್ತನೆಯ ನಂತರ ಸಿಗುವುದು ಈಗ ಎರಡನೆಯ ಪುನರಾವರ್ತನೆಗಾಗಿ ಈ ಹೊಸ ಮೌಲ್ಯಗಳನ್ನು ಬಳಸಿಕೊಂಡು ನಿಮ್ಮದೇ ಆದ ರೀತಿಯಲ್ಲಿ ಮಾಡಬಹುದು ದೊರೆತ P2 ಅನ್ನು ಲೆಕ್ಕಹಾಕಿದಾಗ 2 62 ದೊರೆಯುವುದು P3 ಯನ್ನು ಲೆಕ್ಕಹಾಕಿದಾಗ ನಮಗೆ 0 96 ದೊರೆಯುವುದು Q2 ಲೆಕ್ಕಹಾಕಿದಾಗ 0 005 ಮತ್ತು Q3 0 06177ಎಂದು ಲೆಕ್ಕಹಾಕಲಾಗಿದೆ ಇದರೊಂದಿಗೆ ∆P2ಅನ್ನು P2 ಎಂದು ಲೆಕ್ಕಹಾಕಲಾಗಿದೆಇದನ್ನು ಮೈನಸ್ ಶೆಡ್ಯೂಲ್ ಎಂದು ಹೇಳಲಾಗಿದೆ ಆದ್ದರಿಂದ ಶೆಡ್ಯೂಲ್ ಮೌಲ್ಯವು ಸ್ಥಿರವಾಗಿದ್ದು ಕೇವಲ ಲೆಕ್ಕಾಚಾರದ ಮೌಲ್ಯದೊಂದಿಗೆ ಹೊಂದಿಕೆಯಾಗಬೇಕು ಇವುಗಳನ್ನು ಲೆಕ್ಕಹಾಕಿದಾಗ ಮೌಲ್ಯವು 0 064 ಕ್ಕೆ ಬರುತ್ತಿದೆ ನೋಡಿ ∆P3ಇದರ ಮೌಲ್ಯವುಗೆ 0 426 ಆಗಿದ್ದು ∆Q2 ಮೌಲ್ಯವು 1 ಆದ್ದರಿಂದ ಇದರ ಅರ್ಥ ಪರಿಹರಿಸುವುದು ಅಂದರೆ ನಿಮ್ಮ ಪರಿಹಾರಗಳು ಸರಿಯಾಗಿ ಕನ್ವಸ್ರ್ ಆಗಿಲ್ಲ ಏಕೆಂದರೆ ಇವುಗಳು ಗಮನಾರ್ಹವಾಗಿ ದೊಡ್ಡದಾಗಿವೆ ಈ ಜಾಕೋಬಿಯನ್ ಅನ್ನು ಬದಲಾಯಿಸದ ಕಾರಣ ಉಳಿದಿರುವ J1 ಮೊದಲಿನದೇ ಆಗಿರುತ್ತದೆ ಆದ್ದರಿಂದ ∆2 δ3ಈ ಜಾಕೋಬಿಯನ್ J1 ವಿಲೋಮವಾಗಿದ್ದು ಅದನ್ನು ಉಳಿಸಿಕೊಳ್ಳಲಾಗಿದೆ ಆದ್ದರಿಂದ ಇದು 0 064 ಅದು 0 426 ಅದು ಡೆಲ್ಟಾ ∆P2 ∆P3ಇದರಿಂದ ನಾವು ∆2ವು 0 229 ಡಿಗ್ರಿ ಮತ್ತು∆3ವು 0 5 ಡಿಗ್ರಿ ಆಗಿ ಪಡೆಯಬಹುದು ಅದೇ ರೀತಿ ∆V2 ಮತ್ತು ∆V3 ಇದಾಗಿದ್ದು ಇಲ್ಲಿ J4 ಮ್ಯಾಟ್ರಿಕ್ಸ್ ಅಂದರೆ J4 ಅದರ ವಿಲೋಮ ಮೈನಸ್ 1 ಅನ್ನು ವಿಲೋಮವಾಗಿ ಬರೆಯಲಾಗಿದೆ ಮತ್ತು ಇದು ಡೆಲ್ಟಾ ಈ ವಿಷಯದಲ್ಲಿ Q2 ಮತ್ತು ಇದು∆Q3ಎಂದಾಗಿದೆ ಇದರೊಂದಿಗೆ ನಮಗೆ ∆V2 0 02436 ಇದರೊಂದಿಗೆ ಈ 2 ದೊಂದಿಗೆ 4 165 ಡಿಗ್ರಿ ಪಡೆದುಕೊಂಡಿದ್ದೇವೆ 2 2∆2 ∆2 ಅದೇ ರೀತಿ 3 ಸಹ ಇದನ್ನು ಬಳಸಿಕೊಳ್ಳಬಹುದು 3 337 ಡಿಗ್ರಿ ಅದೇ ರೀತಿ ನಿರ್ಮಿಸಲಾದ ವೋಲ್ಟೇಜ್ V2∆V2 ಸಮಾನ ಆಗಿದ್ದು ಅದು 1 0 1332 ಪ್ಲಸ್ 0 037 ಪಡೆಯುತ್ತದೆ ಆಗ 0 ಮತ್ತು ಅದೇ ರೀತಿ V3 ಗೆ 1 ಇದು ಸರಿಸುಮಾರು 1 ಆಗಿದೆ ಇದು ಎರಡನೇ ಪುನರಾವರ್ತನೆಯ ನಂತರ ನಾವು ಪಡೆದ ಫಲಿತಾಂಶವಾಗಿದೆ ಮೂರನೇ ಪುನರಾವರ್ತನೆಗಾಗಿ ನಾನು ಪ್ರಯತ್ನಿಸಿದ್ದೇನೆ ನೀವು ಇನ್ನೊಂದು ಪುನರಾವರ್ತನೆಗಾಗಿ ಪ್ರಯತ್ನಿಸಿದರೆ ಅದು ಒಳ್ಳೆಯದು ಆದ್ದರಿಂದ ಎಲ್ಲಾ ಡೇಟಾವನ್ನು ನೀಡಲಾಗಿದೆ ಆದರೆ ನೀವು ನ್ಯೂಟನ್ ರಾಫ್ಸನ್ ವಿಧಾನವನ್ನು ಸರಿಯಾಗಿ ಹಂತ ಹಂತವಾಗಿ ಹೇಗೆ ಮಾಡುತ್ತೇವೆ ಎಂದು ನೀವು ಅರ್ಥಮಾಡಿಕೊಂಡಿದ್ದೀರಿ ಆದ್ದರಿಂದ ಎರಡನೇ ಪುನರಾವರ್ತನೆಯ ನಂತರ 2 4 165 ಡಿಗ್ರಿ ಮತ್ತು 3 3 337 ಡಿಗ್ರಿ ಆಗಿದೆ ಎರಡನೇ ಪುನರಾವರ್ತನೆಯ ನಂತರ V2 0 9763 ಪರ್ ಯುನಿಟ್ಗೆಮತ್ತು V3ಯು 1 0 ಪರ್ ಯುನಿಟ್ ಆಗಿರುವುದು ಆದ್ದರಿಂದ ಇದು ನಿಮ್ಮ ಪುನರಾವರ್ತನೆಯ ನಂತರ ನೀವು ಎಲ್ಲಾ ಬಸ್ಸುಗಳನ್ನು ಪರಿಗಣಿಸುವಾಗ ನಿಮ್ಮ PQ ಬಸ್ ಎಂದು ಪರಿಗಣಿಸುವಾಗ 3 ಬಸ್ ಸಮಸ್ಯೆ ಅದೇ ಸಮಸ್ಯೆಯು ಗೌಸ್ ಸೀಡೆಲ್ ವಿಧಾನದಲ್ಲಿಯು ಇದೆ ಆದರೆ ಒಂದು ವಿಷಯವನ್ನು ನಾನು ಕೋಷ್ಟಕ ರೂಪದಲ್ಲಿ ಮಾಡಲಿಲ್ಲ ಎರಡನೆಯ ಪುನರಾವರ್ತನೆಯ ನಂತರ ಏನು ಎಂಬುದನ್ನು ನೀವು ಪರಿಶೀಲಿಸಬಹುದು ಗೌಸ್ ಸೀಡೆಲ್ನಲ್ಲಿ ನಿರ್ದಿಷ್ಟವಾಗಿ ವೋಲ್ಟೇಜ್ ಮತ್ತು ಅದರ ಕೋನವನ್ನು ಪಡೆದುಕೊಂಡಿದ್ದೀರಿ ಆದರೆ ರೇಖೆಯ ವಿದ್ಯುತ್ ಪ್ರವಾಹ ಮತ್ತು ನಷ್ಟವನ್ನು ಲೆಕ್ಕಾಚಾರ ಮಾಡಿಲ್ಲ ಏಕೆಂದರೆ ವಿಧಾನವನ್ನು ನಿಮಗೆ ಸರಿಯಾಗಿ ತೋರಿಸಲಾಗಿದೆ ಆದ್ದರಿಂದ ಯಾವುದೇ ಪ್ರಶ್ನೆಯಿಲ್ಲ ಅದನ್ನು ಪುನರಾವರ್ತಿಸಿದ್ದೇನೆ ಆದ್ದರಿಂದ ಇದೀಗ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ PV ಬಸ್ ಬಳಸುತ್ತಿರುವ ನ್ಯೂಟನ್ ರಾಫ್ಸನ್ ವಿಧಾನದ ಮತ್ತೊಂದು ಉದಾಹರಣೆಯನ್ನು ಈಗ ನಾವು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಇದು ರೇಖಾಚಿತ್ರವಾಗಿದೆ ಆದ್ದರಿಂದ ಇದು 3 ಬಸ್ ಸಮಸ್ಯೆ ಸರಿ ಆದ್ದರಿಂದ ಬಸ್ 1 ಇದು ಸ್ಲಾಕ್ ಬಸ್ ಬಲ ಮತ್ತು ಇನ್ನೊಂದು ವಿಷಯ ಬಸ್ 1 2 j1 ನಲ್ಲಿದೆ ಇದು ಡೇಟಾ ಇದು ನಿಜಕ್ಕೂ ಡಮ್ಮಿ ಪ್ಯಾರಾಮೀಟರ್ ಆಗಿದೆ ಆದ್ದರಿಂದ ನಾನು ನಿಮಗೆ ಒಮ್ಮೆ ಹೇಳಿದೆ ಇದನ್ನು ಸ್ಲಾಕ್ ಬಸ್ ಎಂದು ಭಾವಿಸೋಣ ಆದ್ದರಿಂದ ಜನರೇಟರ್ಇಲ್ಲಿದೆ ಬಸ್ 1 ನ್ನು ಸ್ಲಾಕ್ ಬಸ್ ಎಂದು ಭಾವಿಸೋಣ ಆ ಸಂದರ್ಭದಲ್ಲಿ ಈ Pg1 ಮತ್ತು Qg1 ಒಮ್ಮುಖವಾದಾಗ ಲೆಕ್ಕಾಚಾರ ಮಾಡಬಹುದು ಆದರೆ ನೀವು ಸ್ವಲ್ಪ ಲೋಡ್ ಹೊಂದಿದ್ದರೆ ಅದು PL1ಮತ್ತು QL1 ಆಗಿರುವುದು ಆದ್ದರಿಂದ ಇಲ್ಲಿ ಪ್ಯಾರಾಮೀಟರ್ PL1 ಹಾಗೂ QL1 ಇದು ಪುನರಾವರ್ತನೆಯ ಪ್ರಕ್ರಿಯೆಯಲ್ಲಿ ಡಮ್ಮಿ ಪ್ಯಾರಾಮೀಟರ್ ಆಗಿ ಕಾರ್ಯನಿರ್ವಹಿಸುತ್ತದೆ ಅದು ಏನೂ ಅಗತ್ಯವಿಲ್ಲ ಆದರೆ ಲೋಡ್ ವಿದ್ಯುತ್ ಪ್ರವಾಹದ ನಂತರ ಕನ್ವೆರ್ಸ್ Pg1 ಸಿಕ್ಕಿದೆ ಎಂದು ಭಾವಿಸೋಣ ಉದಾಹರಣೆಗೆ ನಾನು 100 ಮೆಗಾವ್ಯಾಟ್ ಎಂದು ಹೇಳುತ್ತಿದ್ದೇನೆ ಮತ್ತು Qg1 ನಂತರ ಲೋಡ್ 67 ಮೆಗಾ ವರ್ ಎಂದು ಭಾವಿಸೋಣ ಆದರೆ ಇವುಗಳು ಡಮ್ಮಿ ಪ್ಯಾರಾಮೀಟರ್ ಆದರೆ ಲೋಡ್ ಸಂಪರ್ಕಗೊಂಡಿದ್ದರೆ ಅದು ಹೀಗಿರಬಹುದೆಂದು ಊಹಿಸಿಕೊಳ್ಳಿ ನಂತರ ನೀವು ಸೇರಿಸಿದ ನಂತರ Pg1 ಆಗುತ್ತದೆ ನಾವು ಇದರಿಂದ Qg1 ವು 67 QL1ಆಗಿರುತ್ತದೆ ಈ 2 ಅನ್ನು ಸೇರಿಸಬೇಕಾಗಿದೆ ಆದರೆ ಪುನರಾವರ್ತನೆಯ ಪ್ರಕ್ರಿಯೆ ಇದ್ದರೆ ಇದು ಅಗತ್ಯವಿಲ್ಲ ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ಅದನ್ನು ಉದ್ದೇಶಪೂರ್ವಕವಾಗಿ ನೀಡಿದ್ದೇನೆ ಅದು ಪ್ರತಿ ಯೂನಿಟ್ಗೆ ಸ್ಲಾಕ್ ಬಸ್ 2 j1 ಆಗಿದೆ ಆದ್ದರಿಂದ ಇದು ಡಮ್ಮಿ ಪ್ಯಾರಾಮೀಟರ್ ಮತ್ತು ಯಾವುದೇ ಇಂಜೆಕ್ಷನ್ ಇದ್ದಾಗ ಈ PQ ಬಸ್ 0 5 j1 ಆಗಿದೆ ಮತ್ತು PV ಬಸ್ಗೆ 1 6 ಆಗಿದೆ ಇದು ಲೋಡ್ ಆಗಿದೆ ಆದರೆ ಕೆಲವೊಮ್ಮೆ ನಾವು ಕರೆಯುವುದು ಒಂದು ಉತ್ಪತಿಯ ಬಸ್ ಜನರೇಟರ್ ಬಸ್ ಆಗಿದೆ ಏಕೆಂದರೆ Qg ನೀವು ಅದನ್ನು ಎಲ್ಲಿಂದಲಾದರೂ ತರಬೇಕು ಅಂದರೆ QL QL3ಎಂದು ತಿಳಿದಿದ್ದರೂ Qg3 ಮೌಲ್ಯ ತಿಳಿದಿಲ್ಲವಾದರೂ ಈ ಬಸ್ನಲ್ಲಿ ಇಂಜೆಕ್ಟ ಮಾಡಿದ ನಿವ್ವಳ ಪವರ್ ಅನ್ನು Q3Qg3 0 6 ಎಂದು ಭಾವಿಸೋಣ Qg3 ಮೌಲ್ಯ ತಿಳಿದಿಲ್ಲ ಲೋಡ್ ನೀಡಲಾಗಿದ್ದರೂ ಬಸ್ಗೆ Q3 ಇಂಜೆಕ್ಟೆಡ್ ಪವರ್ ಸರಿಯಾಗಿ ತಿಳಿದಿಲ್ಲವಾದರೆ Q3ಇಂಜೆಕ್ಟೆಡ್ ಪವರ್ Qg3 0 6ಕ್ಕೆ ಸಮನಾಗಿರುತ್ತದೆ ಆದರೂ ಲೋಡ್ ತಿಳಿದಿದೆ QL3 ತಿಳಿದಿದೆ ಆದರೆ Q3 ತಿಳಿದಿಲ್ಲ ಆದ್ದರಿಂದ ಈ ಬಸ್ಅನ್ನು PV ಬಸ್ ಎಂಬುದಾಗಿ ತೆಗೆದುಕೊಳ್ಳಲಾಗಿದೆ ಮತ್ತು ಈ 3 ಬಸ್ ಸಮಸ್ಯೆಗೆ Y ಬಸ್ ಮ್ಯಾಟ್ರಿಕ್ಸ್ ನ ಎಲ್ಲಾ ನಿಯತಾಂಕಗಳನ್ನು ನೀಡಲಾಗಿದೆ ಆದರೆ ಇಲ್ಲಿ ಫಾಂಟ್ ಗಾತ್ರ ಸ್ವಲ್ಪ ಚಿಕ್ಕದಾಗಿದೆ ಹಾಗಾಗಿ ನನ್ನ ಕೈ ಬರವಣಿಗೆ ಸ್ವಲ್ಪ ಚಿಕ್ಕದಾಗಿದೆಆದರೂ ಅದನ್ನು ಓದಬಹುದಾಗಿದೆ ಆದ್ದರಿಂದ ಮೊದಲನೆಯದು Y11 26 925 ಕೋನ ಮೈನಸ್ 68 2 ಡಿಗ್ರಿ ಇದು 11 18 ಕೋನ 116 6 ಡಿಗ್ರಿ ಇದು 15 8 ಕೋನ 108 4 ಡಿಗ್ರಿ ಇದು ಸಮ್ಮಿತೀಯ ಮ್ಯಾಟ್ರಿಕ್ಸ್ symmetric matrix ಆಗಿದೆ ಆದ್ದರಿಂದ 11 18 ಕೋನ 116 6 ಡಿಗ್ರಿ ಇದು 29 065 ಕೋನ ಮೈನಸ್ 63 4 ಡಿಗ್ರಿ ಮತ್ತು ಇದು 17 885 ಕೋನ 116 6 ಡಿಗ್ರಿ ಇದು ಮತ್ತೆ 313 ಮತ್ತು 31 ಒಂದೇ ಆಗಿದೆ ಆದ್ದರಿಂದ 15 81 ಕೋನ 108 4 ಡಿಗ್ರಿ 17 885 ಕೋನ 116 6 ಡಿಗ್ರಿ ಆಗಿದೆ ಮತ್ತು 33 615 ಕೋನ ಮೈನಸ್ 67 2 ಡಿಗ್ರಿ ಆದ್ದರಿಂದ ಈ ವಿಷಯವನ್ನು ವೈ ಬಸ್ ಮ್ಯಾಟ್ರಿಕ್ಸ್ ನೀಡಲಾಗಿದೆ ಮತ್ತು ಎಲ್ಲಾ ಆರಂಭಿಕ ಮೌಲ್ಯಗಳು ಸ್ಲಾಕ್ ಬಸ್ ವೋಲ್ಟೇಜ್ V1 V1 ಅನ್ನು ಸಹ ಸರಿಯಾದ ಸ್ಲಾಕ್ ಬಸ್ ವೋಲ್ಟೇಜ್ V1ನೀಡಲಾಗಿದೆ ನಾವು 1 ಕೋನ 0 ಡಿಗ್ರಿ ತೆಗೆದುಕೊಳ್ಳುತ್ತಿದ್ದೇವೆ ಇದು ಈ ಸಮಸ್ಯೆಗೆ ಸ್ಲಾಕ್ ಬಸ್ ವೋಲ್ಟೇಜ್ ಆಗಿದೆ ಈಗ PV ಬಸ್ V2 v ಬಸ್ 2 ಒಂದು ಬಸ್ 2 ಇದು ಈ ವಿಷಯ ಇದು P Q ಬಸ್ ಬಸ್ 2P Q ಬಸ್ ಆಗಿದೆ ಆದ್ದರಿಂದ ಆರಂಭಿಕ ಮೌಲ್ಯಗಳು V20 ಮ್ಯಾಗ್ನಿಟ್ಯೂಡ್ ನಾವು 1 ಅನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಡೆಲ್ಟಾವನ್ನು ತೆಗೆದುಕೊಳ್ಳಲಾಗುವುದು ಬಸ್ 2 ರ ಆರಂಭಿಕ ಮೌಲ್ಯಗಳು PQ ಬಸ್ ಮತ್ತು ಬಸ್ 3 V 3 ಬಸ್ ಆಗಿದೆ ಇದು PV ಬಸ್ ಇಲ್ಲಿಯೇ ನೀವು ಬಯಸುವ ವೋಲ್ಟೇಜ್ ಪ್ರಮಾಣ 1 0 ಮ್ಯಾಗ್ನಿಟ್ಯೂಡ್ ಬಸ್ 3 ನಲ್ಲಿ ನಿರ್ವಹಿಸುವುದು ಒಂದು ಆದರೆ ಇಲ್ಲಿ ವೋಲ್ಟೇಜ್ ಕೋನದ ಆರಂಭಿಕ ಮೌಲ್ಯಗಳು ಬಸ್ 3 ಇದು30ಆಗಿದೆ ಆದ್ದರಿಂದ ಇದು ಜಾಕೋಬಿಯನ್ ಅನ್ನು ರೂಪಿಸಬೇಕಾದ ಮೊದಲನೆಯ ಪ್ರಶ್ನೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಿದ್ದೇನೆಂದರೆ ಅದು PV ಬಸ್ ಆಗಿರಲಿ ಅಥವಾ PQ ಬಸ್ J1 ಆಗಿರಲಿ ಅದೇ ರೀತಿಯಲ್ಲಿಯೇ ಉಳಿಯುತ್ತದೆ ಆದ್ದರಿಂದ ಇದು dp2d2 dp2d3 dp3d2 dp3d3 ಇದುd2 ಡೆಲ್ಟಾ d3 ಮತ್ತು ಈ p ವಾಸ್ತವವಾಗಿ ಪುನರಾವರ್ತನೆ ಎಣಿಕೆಗಾಗಿ ಆದ್ದರಿಂದ ಬಸ್ ವೋಲ್ಟೇಜ್ ಪ್ರಮಾಣವನ್ನು ನಿಗದಿಪಡಿಸಲಾಗಿದೆ ಅದು V2 ಪ್ರಮಾಣ 1 ಆದ್ದರಿಂದ ∆V2 ಪುನರಾವರ್ತನೆ ಪ್ರಕ್ರಿಯೆಯ ಪ್ರಶ್ನೆಯೇ ಇಲ್ಲ ∆V2 ಎಂದಿಗೂ ಬರುವುದಿಲ್ಲ ಏಕೆಂದರೆ ಇಲ್ಲಿ ಈ ವೋಲ್ಟೇಜ್ ಪ್ರಮಾಣವನ್ನು ಪ್ರತಿ ಯೂನಿಟ್ಗೆ 1ಎಂದು ನಿಗದಿಪಡಿಸಲಾಗಿದೆ ಮತ್ತು ಬಸ್ 3 ನಲ್ಲಿ ವೋಲ್ಟೇಜ್ ಪ್ರಮಾಣವನ್ನು ನಿಗದಿಪಡಿಸಲಾಗಿದೆ ಆದ್ದರಿಂದ ಆ ಕಾಲಮ್ ವೆಕ್ಟರ್ನಲ್ಲಿ ಈ ಬದಿಯಲ್ಲಿ∆V3ಎಂದಿಗೂ ಬರುವುದಿಲ್ಲ ಏಕೆಂದರೆ V3 ಆಗಿ ∆V3 ಸ್ಥಿರ ಪ್ರಮಾಣವಾಗಿರುತ್ತದೆ ಆದ್ದರಿಂದ ∆V3 ನ ಯಾವುದೇ ಪ್ರಶ್ನೆಯು ಏಕೆ ಆದರೆ ∆V2 ಇರುತ್ತದೆ ∆V2 ಇರುತ್ತದೆ ಏಕೆಂದರೆ ಬಸ್ 2 PQ ಬಸ್ ಆಗಿದೆ ಅದಕ್ಕಾಗಿಯೇ ∆2 ∆δ3 ∆V2 3 ಅಸ್ಥಿರಗಳಾಗಿರುವುದು ಇದಕ್ಕಾಗಿಯೇ ಈ ಒಂದು J1 J2 ಇದು ಮೊದಲನೆಯದು dp2dV2 ಆಗಿರುತ್ತದೆ ಎರಡನೆಯ ಪ್ರಕರಣ ಇದು dp3dV2 ಮತ್ತು ಮೂರನೆಯ ಪ್ರಕರಣ ಇದು ಒಂದುdQ2d2 dQ2d3 ಮತ್ತು ಇದು dQ2dV2 ಸರಿ ಮತ್ತು ಇದು V2 ಆದ್ದರಿಂದ∆V3 ಇರುವುದಿಲ್ಲ ಏಕೆಂದರೆ ಬಸ್ 3 PV ಬಸ್ ಮತ್ತು V3 ವೋಲ್ಟೇಜ್ ಪ್ರಮಾಣವನ್ನು ನಿಗದಿಪಡಿಸಲಾಗಿದೆ ಆದ್ದರಿಂದ ನಿಮ್ಮ ಬಸ್ 3 ವೋಲ್ಟೇಜ್ ಪರಿಮಾಣಕ್ಕೆ ಯಾವುದೇ ಪುನರಾವರ್ತನೆಯ ಪ್ರಶ್ನೆಯಿಲ್ಲ ಆದ್ದರಿಂದ ಪುನರಾವರ್ತನೆ ಎಣಿಕೆಗಾಗಿ∆V3 ಇರಬಾರದು PVಬಸ್ಗಾಗಿ ಜಾಕೋಬಿಯನ್ ಮ್ಯಾಟ್ರಿಕ್ಸ್ ಅನ್ನು ಹೇಗೆ ರಚಿಸುವುದು ಎಂದು ನೀವು ಈಗ ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ನಾನು ತೆಗೆದುಕೊಂಡ ಸಣ್ಣ ಉದಾಹರಣೆ ನೀವು ಸರಿಯಾಗಿ ಅರ್ಥಮಾಡಿಕೊಳ್ಳಬಹುದು ಆದ್ದರಿಂದ ಒಂದು ಸೂತ್ರವನ್ನು ನೀಡಲಾಗಿದೆಯೆಂದರೆ ನೀವು n ಸಂಖ್ಯೆಯ ಬಸ್ಸುಗಳನ್ನು ಹೊಂದಿದ್ದರೆ ನಿಮ್ಮ ಬಳಿ n ಬಸ್ಇದ್ದಾಗ ಒಟ್ಟು ಬಸ್ ನಂಬರ್ n ಆಗುವುದು ಮತ್ತು ಒಂದು ಬಸ್ ಒಂದು ಸಡಿಲವಾದ ಬಸ್ ಮತ್ತು PV ಬಸ್ ಸಂಖ್ಯೆ ಇದೆ ಎಂದಾದರೆ ಆಗ J1ಅದು n 1 ಆಗಿರುತ್ತದೆ ಆದ್ದರಿಂದ ಈ ಉದಾಹರಣೆಗಾಗಿ n 3 ಏಕೆಂದರೆ ಇದು 3 ಬಸ್ ಸಮಸ್ಯೆಗಳು ಆದ್ದರಿಂದ n 3 ಅಂದರೆ ಈ ಜಾಕೋ J1 2 ರಿಂದ 2 ಮ್ಯಾಟ್ರಿಕ್ಸ್ ಮತ್ತು J4 ವು dQ2dV2 ಏಕ ಅಂಶ ಮಾತ್ರ ಮತ್ತು m 1 ಇದೆ ಒಂದು PV ಬಸ್ ಇದೆ ಆದ್ದರಿಂದ J4 ಅದು n m ಆಗಿರುತ್ತದೆ ಇದು n m 1 ಸಣ್ಣ ಉದಾಹರಣೆಯಾಗಿದೆ ಆದ್ದರಿಂದ ಇಲ್ಲಿ n 3 ಆಗಿರುತ್ತದೆ ಕೇವಲ ಒಂದುPV ಬಸ್ ನಂತರ ಮೈನಸ್ 1 ರಿಂದ 3 ಮೈನಸ್ 1 ಮೈನಸ್ 1 ಅದು 1 ರಿಂದ 1 ಆಗಿರುತ್ತದೆ ಆದ್ದರಿಂದ J4 1 ಅನ್ನು 1 ಏಕ ಅಂಶಕ್ಕೆ ಸರಿಯಾಗಿ ತಿಳಿಯಬೇಕು ಆದ್ದರಿಂದ ನೀವು ಹೇಳುವ J1 J2 J2 ಯಾವುದೂ n ಅಂದರೆ 1 ಆಗುವುದಿಲ್ಲ ಆದ್ದರಿಂದ ಇಲ್ಲಿಯೂ ಅದು ಆ 2 ರಿಂದ 1 ಆಗಿದ್ದು 1 ರಿಂದ 2 ಆಗಿದೆ ಆದರೆ ಹೇಗಾದರೂ ನಮ್ಮ ಪುನರಾವರ್ತನೆ ಪ್ರಕ್ರಿಯೆಗೆ ನಾವು ಇದನ್ನು ಮಾಡುತ್ತೇವೆ ಮತ್ತು ಈ J2 ಮತ್ತು J3 ಯನ್ನು ಪರಿಗಣಿಸುವುದಿಲ್ಲ ∆P2 ∆P3 dP2d2 dP2d3 dP3d2 dP3d3 ∆2 ∆3 ಇದು ಡಿಕೌಪ್ಲ್ಡ್ ಲೋಡ್ ಫ್ಲೋ ಕೇಸ್ ಆಗಿದ್ದು ∆P2 ∆P3P ಇದು J1ಮ್ಯಾಟ್ರಿಕ್ಸ್ ಆಗಿದೆ ∆P3 ∆2 ∆P3∆3 ಡೆಲ್ಟಾ ಇದು ಸಮೀಕರಣ 1 ಮತ್ತು J1 ಇದು 1 ಎಂದು ಬರೆಯಲಾಗಿದೆ Q2J4 ವಾಸ್ತವವಾಗಿ ಒಂದೇ ಅಂಶವಾಗಿದೆ ಆದ್ದರಿಂದ ಇದು ∆V2ಮೇಲೆ ∆Q2 ಇರುವುದು ಏಕೆಂದರೆ ಇದು ಈ ಮೊದಲ ಸಮೀಕರಣದಿಂದ J4 ಅನ್ನು ತೆಗೆದುಕೊಂಡು ಡೆಲ್ಟಾವನ್ನು ಕೈಬಿಡಲಾಗಿದೆ J3 ಮತ್ತು J4ಅನ್ನು ಈ ಸಮೀಕರಣದಿಂದ ಕೈಬಿಡಲಾಗುತ್ತದೆ ಆದ್ದರಿಂದ ∆Q2 ವು ∆Q2 ∆V2 ಆಗಿರುತ್ತದೆ ಇದರರ್ಥ∆Q2ಇದು ∆Q2ನ ಮೇಲಿನ∆V2ಗೆ ∆V2ಗೆ ಸಮನಾಗಿರುತ್ತದೆ p ಪುನರಾವರ್ತನೆ ಎಣಿಕೆ ಬಗ್ಗೆ ನಾನು ನಿಮಗೆ ಮತ್ತೆ ಹೇಳುವ ಅಗತ್ಯವಿಲ್ಲ ಆದ್ದರಿಂದ J4 ನಲ್ಲಿ ವಾಸ್ತವವಾಗಿ p ಯು 1 ರಿಂದ 1 ಮ್ಯಾಟ್ರಿಕ್ಸ್ಗೆ ಸಮಾನವಾಗಿರುತ್ತದೆ ನಾನು ನಿಮಗೆ J1 ಮತ್ತು ಇದು J4 1 ರಿಂದ 1 ಮ್ಯಾಟ್ರಿಕ್ಸ್ ಎಂದು ತೋರಿಸಬಹುದು ∆Q2∆Q2∆V2∆V2 ಆದ್ದರಿಂದ ಈಗ ಆ P2 dP2d2 ಅಭಿವ್ಯಕ್ತಿಯಲ್ಲಿ ಹಿಂದೆ ನಾವು 3 ಬಸ್ ಸಮಸ್ಯೆಗೆ ನೀಡಿದ್ದೇವೆ ಆದ್ದರಿಂದ ಅಭಿವ್ಯಕ್ತಿ ಒಂದೇ ರೀತಿಯಾಗಿ ಉಳಿಯುವುದಿಲ್ಲ ಮತ್ತು ಆದ್ದರಿಂದ ಡೆಲ್ಟಾ ಡಿರೈವೇಶನ್ ಸಹ ಈ ಹಿಂದೆ ನೀಡಲಾಗಿದೆ ಆದ್ದರಿಂದ ಯಾವುದೇ ಬದಲಾವಣೆ ಇರುವುದಿಲ್ಲ ಏಕೆಂದರೆ ಅದು 3 ಬಸ್ ಸಮಸ್ಯೆ ಕೂಡ ಆಗಿರುವುದರಿಂದ ಯಾವುದೇ ಬದಲಾವಣೆ ಇಲ್ಲ dP3d2 V3V2Y32sin 32 32 dP3d3V3V1Y31sin 31 31 V3V2Y32sin 32 32 ಮತ್ತು dP2d3 ಕೂಡ ಅದೇ ವಿಷಯ ಸರಿ ಆದ್ದರಿಂದ ಅದೇ ರೀತಿdP2d2 ಮತ್ತುdP2d3 ಕೂಡ ಹಾಗೆಯೇ ಇರುವುದು ಆದ್ದರಿಂದ ಅದೇ ರೀತಿ Q2 ಅಭಿವ್ಯಕ್ತಿ ನೀಡಲಾಗಿದೆ ಆದ್ದರಿಂದdQ2dV2ಇದು ಸಹ ಒಂದೇ ಅಭಿವ್ಯಕ್ತಿ ಆದ್ದರಿಂದ ಇದರೊಂದಿಗೆ ಎಲ್ಲಾ ನಿಯತಾಂಕಗಳನ್ನು Y ಮ್ಯಾಟ್ರಿಕ್ಸ್ಗೆ ನೀಡಲಾಗಿದೆ ಆರಂಭಿಕ ಮೌಲ್ಯಗಳನ್ನು ಆ ಅಭಿವ್ಯಕ್ತಿಯಲ್ಲಿ ಸಬ್ಸ್ ಟ್ಯೂಟ್ ಮಾಡಬಹುದು ಆದ್ದರಿಂದ dP2d2 ಗೆ ಅಂದಾಜು 26 ದೊರೆಯುವುದು ಅದೇ ರೀತಿ dP2d3ಗೆ ಸಬ್ಸ್ ಟ್ಯೂಟ್ ಮಾಡಿದಾಗ 16 ಸಿಗುವುದು ಕೊಟ್ಟ ಎಲ್ಲಾ ಆರಂಭಿಕ ಮೌಲ್ಯಗಳನ್ನು ಹಾಕಿದಾಗ ಸಿಗುವುದು ಅಂತೆಯೇ dP3d2 ಇದನ್ನೆಲ್ಲಾ ಹಾಕಿದರೆ ಅದು 16 ಆಗುತ್ತದೆ ಮತ್ತು dP3d3 ಮೇಲೆ ಎಲ್ಲಾ ಮೌಲ್ಯಗಳನ್ನುಆದೇಶಿಸಿದಾಗ 31ನ್ನು ಪಡೆಯಬಹುದು ಆದ್ದರಿಂದ ಎಲ್ಲವನ್ನು ಆದೇಶಿಸಬೇಕು ನಂತರ ಜಾಕೋಬಿಯನ್ ಮ್ಯಾಟ್ರಿಕ್ಸ್ ಆರಂಭಿಕ 26 16 16 31 ದೊರೆಯುವುದು ಇದು 2 ರಿಂದ 2 ಮ್ಯಾಟ್ರಿಕ್ಸ್ ಆಗಿದೆ ಮತ್ತು ಈ ಮೌಲ್ಯವು ಬದಲಾಗುವುದಿಲ್ಲ ಮುಂದಿನ ಪುನರಾವರ್ತನೆಯಲ್ಲಿ ಇದು ಸ್ಥಿರವಾಗಿರುವುದು ಅದೇ ರೀತಿ ಒಂದೇ ಅಂಶವಾಗಿರುವ J4 ಅನ್ನು dQ2dV2 ಗೆ ಈ ಎಲ್ಲಾ ಮೌಲ್ಯಗಳನ್ನು ನೀಡಿದರೆ 26 ಅನ್ನು ಪಡೆಯುತ್ತಿರಿ ಆದ್ದರಿಂದJ4 ಕೇವಲ 26 ಕ್ಕೆ ಸಮನಾಗಿರುತ್ತದೆ ಅದು 1 ರಿಂದ 1 ಮ್ಯಾಟ್ರಿಕ್ಸ್ ಏಕ ಅಂಶವಾಗಿದೆ ಆದರೆ1 ರಿಂದ 1 ಎಂದು ಬರೆಯಬಹುದು ಇದರ ನಂತರ P2 ನಿಗದಿತ ಮೌಲ್ಯಗಳು Pg2 PL2 ಆಗಿದೆ ಆದ್ದರಿಂದ ಬಸ್ 2 ನಲ್ಲಿ ಯಾವುದೇ ಲೋಡ್ ಇರಲಿಲ್ಲ ಆದ್ದರಿಂದ Pg2ಯು 0 5 ಆಗಿದೆ ರೇಖಾಚಿತ್ರ ನೋಡೋಣ ಆದರೆ ನಾನು ನಿಮಗೆ ರೇಖಾಚಿತ್ರವನ್ನು ತೋರಿಸಿದ್ದೇನೆ ಇಲ್ಲಿ Pg2 ನಲ್ಲಿ ಈ ಜೆನೆರೇಷನ್ ಲೋಡ್ ನ್ನು ಇಲ್ಲಿ ತೋರಿಸಲಾಗಿಲ್ಲ ಸರಿಯಾದ ಲೋಡ್ ಇಲ್ಲಿ ನೀಡಲಾಗಿಲ್ಲ ಆದ್ದರಿಂದ ಇದರರ್ಥ PL2 QL2 ಎರಡೂ 0 ಆದ್ದರಿಂದ Pg2 PL20 5 0ಆದ್ದರಿಂದ 0 5 ಅಂತೆಯೇ Q2 ಶೇಡ್ಯೂಲ್ Qg2 QL2 ಆದ್ದರಿಂದ 1 0 ಅದು ಪ್ರತಿ ಯೂನಿಟ್ಗೆ 1 ಆಗಿದೆ ಅಂತೆಯೇP3 ಶೇಡ್ಯೂಲ್ Pg3 PL3 ಆಗಿದೆ ಆದ್ದರಿಂದ ಬಸ್ 3 ನಲ್ಲಿ Pg3 ಯಾವುದೇPg3ಜನರೇಶನ್ ಇರುವುದಿಲ್ಲ ಅದು 0 ಇಲ್ಲಿ 0 1 5 ಆಗಿದೆ ಆದ್ದರಿಂದ ಪ್ರತಿ ಯೂನಿಟ್ಗೆ 1 ಈಗ ಇಲ್ಲಿ 3 ಬಸ್ ಸಮಸ್ಯೆ ಆದ್ದರಿಂದ ಈ P2 ಅಭಿವ್ಯಕ್ತಿ ಸಹ ನಾವು ತೋರಿಸಿದ್ದೇವೆ ಆದರೆ ಇಲ್ಲಿ ನಾನು PP ಗಾಗಿ 50 ಮತ್ತು 51 ರ ಸಮೀಕರಣವನ್ನು ಬಳಸಿಕೊಂಡು ಪ್ರತಿ P2 ಅಭಿವ್ಯಕ್ತಿಗೆ ನೀಡಿದ್ದೇನೆ ಆದ್ದರಿಂದ i 2 ಆದ್ದರಿಂದ ಇಲ್ಲಿ P2 ಅಭಿವ್ಯಕ್ತಿ ಎಲ್ಲಾ ಮೌಲ್ಯಗಳನ್ನು ಸಬ್ಸ್ ಟ್ಯೂಟ್ಮಾಡಿದಾಗ P2ಸಿಗುವುದು ಹಾಗೂ ಅದು 0 ಆಗಿದ್ರುವುದು ಎಲ್ಲಾ ಹಂತಗಳನ್ನು ಈಗಾಗಲೇ ತೋರಿಸಲಾಗಿದೆ ಈ ರೀತಿ 0 ನ್ನು ಸಬ್ಸ್ ಟ್ಯೂಟ್ ಮಾಡಿದಾಗ ಅದು 0ಗೆ ಸಮನಾಗಿರುವುದು ಅದೇ ರೀತಿ P3 ಅಭಿವ್ಯಕ್ತಿಗೆ ಎಲ್ಲಾ ಮೌಲ್ಯಗಳನ್ನು ಹಾಕುವ ಮೊದಲು ಎಲ್ಲಾ ಮೌಲ್ಯಗಳು ತಿಳಿದಿದೆ ಹಾಗೆ ಮಾಡಿದರೆ P3 ಲೆಕ್ಕಹಾಕಿದರೂ ಸಹ 0 ಗೆ ಸಮನಾಗಿರುತ್ತದೆ ಅದೇ ರೀತಿ ಆ Q2 ನೀವು ಮೊದಲು ಕೊಟ್ಟಿರುವ Q2 ಅಭಿವ್ಯಕ್ತಿಯನ್ನು ಹಾಕಿದರೆ ಎಲ್ಲಾ ಮೌಲ್ಯಗಳು ಆದರೆ ಇಲ್ಲಿ ಸಮೀಕರಣವನ್ನು ಬಳಸಿಕೊಂಡು ಅದೇ ಸಮೀಕರಣ ಮತ್ತು ವಿಸ್ತರಣೆ ಸರಿಯಾಗಿದೆಯೆ ಆದ್ದರಿಂದ i 2 ಗಾಗಿ ಮತ್ತು ಎಲ್ಲಾ ಮೌಲ್ಯಗಳನ್ನು ಇರಿಸಿ ನಂತರ ಲೆಕ್ಕಹಾಕಿದ Q2ಸಹ ಆರಂಭದಲ್ಲಿ ಸರಿಸುಮಾರು 0 ಆಗುತ್ತದೆ ಆದ್ದರಿಂದ ಈ ಲೆಕ್ಕಾಚಾರದ ಮೌಲ್ಯಗಳಲ್ಲಿ ಲೆಕ್ಕಹಾಕಲಾದ ಎಲ್ಲಾ P2 Q2 P2 P3 ಮತ್ತು Q3 ಆರಂಭದಲ್ಲಿ ಎಲ್ಲವೂ 0 ಸರಿ ಆದ್ದರಿಂದ ಒಂದೇ ವಿಷಯವೆಂದರೆ ಈ ಎಲ್ಲಾ ಡೇಟಾವನ್ನು ಸರಿಯಾಗಿ ಹಾಕಿದರೆ ಲೆಕ್ಕಾಚಾರಗಳ ಸರಿಯಾಗಿರುತ್ತದೆ ನಾನು ಈ ಎಲ್ಲಾ ಲೆಕ್ಕಾಚಾರವನ್ನು ಸರಿಯಾಗಿ ಮಾಡಿದ್ದೇನೆ ಎಂದು ನಾನು ಭಾವಿಸುತ್ತೇನೆ ಆದರೆ ನಾವೆಲ್ಲರೂ ಮನುಷ್ಯರು ಆದ್ದರಿಂದ ಕ್ಯಾಲ್ಕುಲೇಟರ್ ಅನ್ನು ಬಳಸುವುದು ನಿಮಗೆ ತಿಳಿದಿದೆ ಆದ್ದರಿಂದ ನನ್ನ ಕಡೆಯಿಂದ ತಪ್ಪು ಲೆಕ್ಕಾಚಾರದ ತಪ್ಪಿನ ಸಾಧ್ಯತೆಯೂ ಇದೆ ಆದ್ದರಿಂದ ನೀವು ಯಾವುದೇ ದೋಷ ಅಥವಾ ಯಾವುದನ್ನಾದರೂ ಕಂಡುಕೊಂಡರೆ ನೀವು ನನಗೆ ಮೇಲ್ ಕಳುಹಿಸಬೇಕು ಅಂದರೆ ನಾನು ನನ್ನನ್ನು ಸರಿಪಡಿಸಿಕೊಳ್ಳಬಹುದು ಮತ್ತು ನೀವು ಯಾವುದೇ ದೋಷ ಅಥವಾ ಯಾವುದೇ ತಪ್ಪುಗಳನ್ನು ಕಂಡುಹಿಡಿದರೆ ನೀವು ಪ್ರಶಂಶಿಸಲ್ಪಡುತ್ತಿರಿ ಆದ್ದರಿಂದ ನಾನು ಸರಿಯಾಗಿ ಸರಿಪಡಿಸಬಹುದು ಆದ್ದರಿಂದ ಇದು ಒಂದು ದೊಡ್ಡ ಗಣಿತ ಮತ್ತು ಈ ಕೋರ್ಸ್ನಾದ್ಯಂತ ಅನೇಕ ಲೆಕ್ಕಾಚಾರಗಳು ಇರುವುದರಿಂದ ಅದು ಗಣಿತ ಎಂದು ನಿಮಗೆ ತಿಳಿಯುತ್ತದೆ ಆದ್ದರಿಂದ ನಾನು ಯಾವುದೇ ಲೆಕ್ಕಾಚಾರದ ದೋಷವನ್ನು ಎಲ್ಲಿಯಾದರೂ ಮಾಡಿದರೆ ಆದ್ದರಿಂದ ದಯವಿಟ್ಟು ನಾನು ಅದನ್ನು ಸರಿಪಡಿಸಲು ಸಾಧ್ಯವಾಗುವಂತೆ ಇದನ್ನು ನನಗೆ ತಿಳಿಸಿ ∆P2P2sheduled P2 calculated ∆P3P3sheduled P3 calculated ∆Q2Q2sheduled Q2 calculated ಆದ್ದರಿಂದ∆p2P2sheduled P2 ಅನ್ನು ಲೆಕ್ಕಹಾಕಲಾಗಿದೆ ಆದ್ದರಿಂದ ಇದು 0 5 ಮೈನಸ್ ಆಗಿದೆ ಇದು 0 5 ಹಂತವಾಗಿದೆ ನಾನು ನಿಮಗೆ ತೋರಿಸುತ್ತಿರುವ ಹಂತವೆಂದರೆ ನಿಮ್ಮ ಅಲ್ಗಾರಿದಮ್ನ ಹರಿವನ್ನು ನೀವು ಅರ್ಥಮಾಡಿಕೊಳ್ಳಬಹುದು ಮತ್ತು∆p3 P3 ವೇಳಾಪಟ್ಟಿ ಮೈನಸ್ p3ಎಂದು ಲೆಕ್ಕಹಾಕಲಾಗುತ್ತದೆ ಆದ್ದರಿಂದ ಅಲ್ಲಿ ನೀವು ಲೆಕ್ಕಹಾಕಿದ ಎಲ್ಲಾ ಮೌಲ್ಯಗಳು 0 ಅನ್ನು ಪಡೆದುಕೊಂಡಿವೆ 5 ಆಗಿರುತ್ತದೆ∆Q3Q2 ಶೇಡ್ಯೂಲ್ ಮೈನಸ್ Q3ಎಂದು ಲೆಕ್ಕಹಾಕಲಾಗಿದೆ ಆದ್ದರಿಂದ ಅದು 1 ಆದ್ದರಿಂದ ಈ ಒಂದು ಸಮೀಕರಣದಿಂದ 1∆2 ∆3 ಇವುಗಳು ಆರಂಭಿಕ ಮೌಲ್ಯಗಳು J1 ಮ್ಯಾಟ್ರಿಕ್ಸ್ ಇವುಗಳನ್ನು ನಾವು ಈಗಾಗಲೇ ಬಸ್ನಲ್ಲಿ ಕಂಪ್ಯೂಟ್ ಮಾಡಿರುವುದನ್ನು ನೋಡಿದ್ದೇವೆ ನಾನು ಎಲ್ಲೆಡೆ 1 ತೆಗೆದುಕೊಂಡಿದ್ದೇನೆ ಆದ್ದರಿಂದ ಇದನ್ನು∆P2 0 5 ಮತ್ತು ∆P2 1 50 ಕಡೆಗಣಿಸಬೇಡಿ ನಂತರ ∆2 0 015 ರೇಡಿಯನ್ 0 86 ಡಿಗ್ರಿ ಆಗಿ ಪರಿವರ್ತನೆಗೊಳ್ಳುತ್ತದೆ ಮತ್ತು ∆3 0 056 ರೇಡಿಯನ್ ಆಗಿರುತ್ತದೆ ಅದು 3 2 ಡಿಗ್ರಿ ಸಮಾನವಾಗಿರುತ್ತದೆ ಇದು ನಿಮ್ಮ ∆2 ∆3 ಮತ್ತು ಡೆಲ್ಟಾ ನಿಮ್ಮ ಸಮೀಕರಣ 2 ರಿಂದ ∆V2 ಇದು ಒಂದೇ ಅಂಶವಾಗಿದೆ∆Q2dQ2dV2 ಆದ್ದರಿಂದ ಯಾವುದೇ ಮೆಟ್ರಿಕ್ ವಿಲೋಮವು ಹಿಂತಿರುಗುವುದಿಲ್ಲ ಆದ್ದರಿಂದ dQ2dV2 26 ಆಗಿದ್ದು ನೀವು ನೋಡಿದಂತೆಯೇ ನಾವು ಲೆಕ್ಕಾಚಾರ ಮಾಡಿದ್ದೇವೆ ಮತ್ತು ∆Q2 ಆಗಿದೆ ಆದ್ದರಿಂದ 26 ರಂದು ಒಂದು 0 0384 ಸರಿ ಆದ್ದರಿಂದ ಈ ಮೌಲ್ಯವನ್ನು ನವೀಕರಿಸಿ 2∆2 ನಲ್ಲಿ ಹೊಂದಿರುವ ಮೊದಲ ಪುನರಾವರ್ತನೆಯಾಗಿದೆ ಅಂದರೆ 0 0 86 ಡಿಗ್ರಿ ಮತ್ತು ಅದೇ ರೀತಿ 33∆3 ಅಂದರೆ 0 3 2 ಡಿಗ್ರಿ ಆದ್ದರಿಂದ V2 ಪರಿಮಾಣವು V2 ಗೆ ಸಮನಾಗಿರುತ್ತದೆ ವೋಲ್ಟೇಜ್ ಒಂದು PQ ಆಗಿದೆ ಬಸ್ 2 ಆಗಿರುವ ಬಸ್ PQ ಬಸ್ ಜೊತೆಗೆ V2 ಆಗಿದೆ ಆದ್ದರಿಂದ 1 0 0 0 0384 1 0384 ಇದು ಮೊದಲ ಪುನರಾವರ್ತನೆಯ ನಂತರ ನಮ್ಮದು V2 1 0384 ಮತ್ತು 2 0 86 ಡಿಗ್ರಿ ಮತ್ತು 3 is 3 2 ಡಿಗ್ರಿ ಇದು ಮೊದಲ ಪುನರಾವರ್ತನೆಯಾಗಿದೆ ಈ ಮೌಲ್ಯವು ನಮಗೆ ಸರಿಯಾಗಿ ಸಿಕ್ಕಿತು p 1 ಆಗ ಮುಂದಿನ ಎರಡನೇ ಪುನರಾವರ್ತನೆ ನೀವು ದಯವಿಟ್ಟು P2 ಲೆಕ್ಕಾಚಾರವನ್ನು ಒಂದೇ ಸೂತ್ರವನ್ನು ಬಳಸಿ ಎಲ್ಲಾ ಡೇಟಾವನ್ನು ಹಿಂದಿನ ಡೇಟಾವನ್ನು ನಿಮಗೆ ತಿಳಿದಿರುವ ಕೆಲವು ಡೇಟಾ ಸ್ಥಿರವಾಗಿ ಇರಿಸಿ ಮತ್ತು ಈ ಎಲ್ಲ ಮೌಲ್ಯಗಳಲ್ಲಿ ನೀವು ಪಡೆದದ್ದನ್ನು ಇರಿಸಿ ಮತ್ತು ನಂತರ ಎರಡನೇ ಪುನರಾವರ್ತನೆಗಾಗಿ P2 ವನ್ನು ಲೆಕ್ಕಾಚಾರ ಮಾಡಬೇಕು ಈ ಸಮಯದಲ್ಲಿ P2 ಲೆಕ್ಕ ಹಾಕಿದಾಗ 1 ಅದೇ ರೀತಿ P3 ಯು 1 78 ಎಂದು ಸಿಗುತ್ತದೆ ನೇರವಾಗಿ ನಾನು ಮೌಲ್ಯವನ್ನು ಬರೆಯುತ್ತೇನೆ ಏಕೆಂದರೆ ಇದು ನಿಮಗೆ ಇದೀಗ ತಿಳಿದಿದೆ ಮತ್ತು Q2ಲೆಕ್ಕ ಹಾಕಿದರೆ 0 79 ಎಂದು ನೋಡಬಹುದು ಆದ್ದರಿಂದ∆P2ನೀವು 0 5 1 0 ಅನ್ನು ನಿಗದಿಪಡಿಸಿ ಅದರ ಶೆಡ್ಯೂಲ್ ನ್ನು ಮೈನಸ್ ಲೆಕ್ಕಾಚಾರ ಮಾಡಿದಾಗ 0 ಅಂತೆಯೇ ∆P3ಯು 0 28 ಅನ್ನು ಪಡೆಯುತ್ತದೆ ಮತ್ತು ಅದೇ ರೀತಿ ∆Q2 ಯು 0 21 ಪಡೆಯುತ್ತದೆ ಆದ್ದರಿಂದ ಇವುಗಳೊಂದಿಗೆ ಎರಡನೆಯ ಪುನರಾವರ್ತನೆಯಲ್ಲಿ ಪಡೆಬಹುದು ಅದು ಮೊದಲು ∆2 ∆3 ಅನ್ನು ಕಂಡುಕೊಳ್ಳುವುದು ಈ ಮ್ಯಾಟ್ರಿಕ್ಸ್ ಅದೇ ರೀತಿ ಉಳಿಸಿಕೊಳ್ಳುತ್ತದೆ ಅದು ವಿಲೋಮವಾಗಿ 0 549 ಮತ್ತು 0 28 ಎಂದು ಲೆಕ್ಕ ಹಾಕಬಹುದು ಆದ್ದರಿಂದ ∆2ಯು 1 3 ಡಿಗ್ರಿ ಮತ್ತು ∆3ಯು 0 15 ಡಿಗ್ರಿ ಮತ್ತು∆V2 ನಿಮಗೆ0 2126 ದೊರೆಯುವುದು ಆದ್ದರಿಂದ ಇದನ್ನು ನವೀಕರಿಸುವ ಮೂಲಕ 0 008 ಸಿಗುತ್ತದೆ ಆದ್ದರಿಂದ 2 ∆2 0 86 01 3 ಆದ್ದರಿಂದ 2 16 ಡಿಗ್ರಿ 3ಗಳು 3 ∆3ಅಂದರೆ 3 15 ಆಗಿರುತ್ತದೆ ಆದ್ದರಿಂದ 3 35 ಡಿಗ್ರಿ ಮತ್ತು V2ವುV2∆V2 ಆಗಿರುತ್ತದೆ ಆದ್ದರಿಂದ 1 0384 0 008 ಅಂದರೆ 1 ಆದ್ದರಿಂದ ಎರಡನೇ ಪುನರಾವರ್ತನೆಯ ನಂತರ ಇದು V2 1 0464 2 2 ಆದ್ದರಿಂದ ನಾವು P2 P3ಮತ್ತು Q2 ಲೆಕ್ಕಾಚಾರ ಮಾಡಿದಾಗ ಮತ್ತು ಅದರ ವ್ಯುತ್ಪನ್ನವು ಯಾವಾಗಲೂ PV ಬಸ್ ಬಸ್ 3 ವೋಲ್ಟೇಜ್ ಪ್ರಮಾಣವು 1 ಆಗಿರುವುದು